ನಮಸ್ಕಾರ ನಾನು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ಮತ್ತು ಮುಂದಿನ 8 ವಾರಗಳಲ್ಲಿ ವ್ಯವಸ್ಥಾಪಕ ಸೇವೆಗಳ ಬಗ್ಗೆ ನಿಮ್ಮೊಂದಿಗೆ ಸಂವಾದಾತ್ಮಕವಾಗಿ ಗಮನ ಹರಿಸುತ್ತೇನೆ ಸೇವೆಗಳು ಯಾವುವು ಅವುಗಳನ್ನು ಮೊದಲು ಹೇಗೆ ಗ್ರಹಿಸಲಾಯಿತು ಅವುಗಳನ್ನು ಇಂದು ಹೇಗೆ ಗ್ರಹಿಸಲಾಗುತ್ತಿದೆ ಮತ್ತು ಯಾವ ರೀತಿಯಲ್ಲಿ ಸೇವಾ ವ್ಯವಹಾರ ಸೇವಾ ಉದ್ಯಮವು ಇಂದು ರೂಪಾಂತರಗೊಳ್ಳುತ್ತಿದೆ ಆದ್ದರಿಂದ ಅವರು ನಾಳೆ ಎಷ್ಟು ಹೆಚ್ಚಾಗಿ ಗ್ರಹಿಸಲ್ಪಡುತ್ತಾರೆ ಹೆಚ್ಚಾಗಿ ಅವರು ನಾಳೆ ಹೇಗೆ ನಿರ್ವಹಿಸಲ್ಪಡುತ್ತಾರೆ ಆದ್ದರಿಂದ ಈ ನಿನ್ನೆ ಇಂದು ಮತ್ತು ನಾಳೆ ಸೇವಾ ನಿರ್ವಹಣೆ ಸೇವೆಗಳ ಮಾರ್ಕೆಟಿಂಗ್ ಸೇವಾ ಕಾರ್ಯಾಚರಣೆಗಳು ಸೇವೆಗಳಲ್ಲಿ ಜನರ ಪಾತ್ರ ಇವುಗಳು ನಾವು ನೋಡುತ್ತಿರುವ ವಿಷಯಗಳಾಗಿವೆ ನಮ್ಮ ಸಮಕಾಲೀನ ಸಂಶೋಧನೆಗಳ ಮೇಲೆ ನಾವು ಹೆಚ್ಚು ಹೆಚ್ಚು ಗಮನ ಹರಿಸುತ್ತೇವೆ ಮತ್ತು ಇಂದಿನ ಸೇವೆಗಳ ಮಾದರಿಯನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಹೊಸ ಕಲಿಕೆಗಳು ಯಾವುವು ಈ ರೀತಿಯ ವ್ಯವಹಾರಗಳಲ್ಲಿ ಉನ್ನತ ಮಟ್ಟದ ಕಾರ್ಯಕ್ಷಮತೆಗೆ ಕಾರಣವಾಗುತ್ತವೆ ಇವೆಲ್ಲವೂ ನಮ್ಮ ಕೋರ್ಸ್ ವಿಷಯವಾಗಿರುತ್ತದೆ ಮತ್ತು ಮುಖ್ಯವಾಗಿ ಸೇವಾ ವ್ಯವಹಾರಗಳ ಗಡಿಯೊಳಗೆ ಮಾತ್ರವಲ್ಲದೆ ಸೇವೆಯು ಹೇಗೆ ಬದಲಾಗುತ್ತಿದೆ ಎಂಬುದನ್ನು ನಾವು ಚರ್ಚಿಸುತ್ತೇವೆ ಆದರೆ ಸೇವೆಯು ನಮಗೆ ಹೇಗೆ ಹೊಸ ತರ್ಕವನ್ನು ತರುತ್ತಿದೆ ಎಲ್ಲಾ ವ್ಯವಹಾರಗಳಿಗೆ ಹೊಸ ತತ್ವಶಾಸ್ತ್ರವಾಗಿದೆ ಪರಿಚಯ ವೀಡಿಯೊದಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದಂತೆ ಸೇವಾ ತರ್ಕ ಎಲ್ಲಾ ವ್ಯವಹಾರಗಳ ಸೇವಾ ತತ್ತ್ವಶಾಸ್ತ್ರದ ಹೊಸ ಉದಯೋನ್ಮುಖ ಮಾದರಿಯಲ್ಲಿ ನಾವು ಹೆಚ್ಚು ವಿಸ್ತರಿಸುತ್ತೇವೆ ಈಗ ಇಂದು ಸೇವೆಯು ಆರ್ಥಿಕತೆಯಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ ಹಿಂದಿನ ವರ್ಷಗಳಲ್ಲಿ 18 ನೇ ಶತಮಾನದಲ್ಲಿ ಅದು ಹಾಗೆ ಇರಲಿಲ್ಲ ಕೈಗಾರಿಕಾ ಕ್ರಾಂತಿಯ ಆರಂಭಿಕ ದಿನಗಳಲ್ಲಿ ಮತ್ತು ಸಾಮೂಹಿಕ ಉತ್ಪಾದನೆಯ ಹೊರಹೊಮ್ಮುವಿಕೆಯಲ್ಲಿ ಸರಕುಗಳು ಹೊಸ ಮತ್ತು ಹೊಸ ರೀತಿಯ ಉತ್ಪನ್ನಗಳು ಅರ್ಥಶಾಸ್ತ್ರಜ್ಞರು ವ್ಯವಸ್ಥಾಪಕರು ವ್ಯಾಪಾರಸ್ಥರ ಚಿಂತನೆಯಲ್ಲಿ ಪ್ರಾಬಲ್ಯ ಹೊಂದಿವೆ ಯೋಚಿಸುವಾಗ ಸೇವೆ ಮಾಡುವುದು ಸಹಾಯ ಮಾಡುವುದು ಪ್ರಯೋಜನ ಪಡೆಯುವುದು ಸಾಮಾನ್ಯ ಅರ್ಥಗಳಾಗಿವೆ ಕೆಲವು ವರ್ಷಗಳ ನಂತರ ಕೈಗಾರಿಕೆಗಳು ವಿಕಸನಗೊಳ್ಳಲು ಪ್ರಾರಂಭಿಸಿದಾಗ ಆರ್ಥಿಕತೆಗಳು ವಿಸ್ತರಿಸಲು ಪ್ರಾರಂಭಿಸಿದಾಗ ಕೈಗಾರಿಕಾ ಆರ್ಥಿಕತೆಯು ವಿಸ್ತರಿಸಲು ಪ್ರಾರಂಭಿಸಿತು ಉತ್ಪನ್ನಗಳು ಅಥವಾ ಸಾಧನಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸರಿಯಾಗಿ ಕಾರ್ಯನಿರ್ವಹಿಸಲು ಹೆಚ್ಚುವರಿ ಒಳಹರಿವಿನ ಅಗತ್ಯತೆಗಳು ಹೆಚ್ಚು ಮತ್ತು ನಿರ್ದಿಷ್ಟವಾಗಿ ತಂತ್ರಜ್ಞಾನದ ವಿಷಯವು ಉತ್ಪನ್ನಗಳನ್ನು ಬಳಸಲು ಕಾರ್ಯನಿರ್ವಹಿಸಲು ಜ್ಞಾನ ಮತ್ತು ಪರಿಣತಿಯ ಅಗತ್ಯವನ್ನು ಹೆಚ್ಚಿಸಲು ಪ್ರಾರಂಭಿಸಿದಾಗ ನಾವು ಕಾರ್ಯಗಳುಪ್ರದರ್ಶನಗಳು ಪ್ರಯತ್ನಗಳು ಮುಂತಾದವುಗಳನ್ನು ತಂದಿದ್ದೇವೆ ಆದರೆ ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಇವುಗಳನ್ನು ಸರಕುಗಳು ಲೇಖನಗಳು ವಸ್ತುಗಳಿಂದ ಭಿನ್ನವೆಂದು ಪರಿಗಣಿಸಲಾಗುತ್ತಿತ್ತು ಮತ್ತು ಆ ದಿನಗಳಲ್ಲಿ ಸೇವೆಗಳನ್ನು ಆಡಮ್ ಸ್ಮಿತ್ ಸರಿಯಾಗಿ ಹೇಳಿದಂತೆ ಸರಕುಗಳಿಗಿಂತ ಸ್ವಲ್ಪ ಕೀಳಾಗಿ ಪರಿಗಣಿಸಲಾಗುತ್ತಿತ್ತು ಅವು ಹಾಳಾಗುತ್ತಿದ್ದವು ಅವು ಅಸ್ಪಷ್ಟವಾಗಿದ್ದವು ಮತ್ತು ಹೀಗೆ ಆದ್ದರಿಂದ ಆಡಮ್ ಸ್ಮಿತ್ ಅವರಂತೆ ನಾನು ಉತ್ಪಾದಕ ಅಂಶಗಳ ಬಗ್ಗೆ ಮಾತನಾಡಿದ್ದೇನೆ ಅದು ವಾಸ್ತವವಾಗಿ ಸರಕುಗಳು ವಸ್ತುಗಳು ಮತ್ತು ಕೆಲವು ರೀತಿಯಲ್ಲಿ ಅವರು ಸೇವೆಗಳನ್ನು ಅನುತ್ಪಾದಕವೆಂದು ಸೂಚಿಸಿದ್ದಾರೆ ಆದರೆ ಇಂದು ಪರಿಸ್ಥಿತಿ ವಿಭಿನ್ನವಾಗಿದೆ ನಾನು ನಿಮಗೆ ತೋರಿಸಿದಂತೆ ಸೇವೆಗಳು ಇಂದು ಜಿಡಿಪಿಯಲ್ಲಿ ಪ್ರಾಬಲ್ಯ ಹೊಂದಿವೆ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳ ಆರ್ಥಿಕ ರಚನೆ ಮತ್ತು ಅನೇಕ ಉದಯೋನ್ಮುಖ ಆರ್ಥಿಕತೆಗಳೂ ಸಹ ಆದ್ದರಿಂದ ಇಂದು ಸೇವೆಗಳನ್ನು ಸಹ ರಚನೆಯ ಕಾರ್ಯವೆಂದು ಭಾವಿಸಲಾಗಿದೆ ಆದ್ದರಿಂದ ನಾವು ಸರಕುಗಳ ದೃಷ್ಟಿಕೋನವನ್ನು ಹೊಂದಿರುವಾಗ ನಮ್ಮ ವ್ಯವಹಾರ ಚಿಂತನೆ ಮಾರ್ಕೆಟಿಂಗ್ ಚಿಂತನೆಯಲ್ಲಿ ಪ್ರಾಬಲ್ಯ ಹೊಂದಿದ್ದಾಗ ನಾವು ಮಾರ್ಕೆಟಿಂಗ್ ಮತ್ತು ವ್ಯವಹಾರದ ತಿರುಳನ್ನು ಮೌಲ್ಯಗಳನ್ನು ಯಾರಾದರೂ ಏನನ್ನಾದರೂ ಬಯಸಿದರು ಮತ್ತು ಯಾರಾದರೂ ಏನನ್ನಾದರೂ ಹೊಂದಿದ್ದರು ವಿನಿಮಯ ಮಾಡಿಕೊಳ್ಳಬೇಕೆಂದು ಯೋಚಿಸಿದ್ದೇವೆ ಆದ್ದರಿಂದ ಪೂರೈಕೆದಾರರು ಮತ್ತು ಅನ್ವೇಷಕರು ಮೌಲ್ಯಗಳನ್ನು ವಿನಿಮಯ ಮಾಡಿಕೊಂಡರು ಮತ್ತು ಅದನ್ನು ವ್ಯವಹಾರದ ಎಂಜಿನ್ ಎಂದು ಪರಿಗಣಿಸಲಾಯಿತು ಆದರೆ ಇಂದು ಉದಾಹರಣೆಗೆ ನಾವು ಹೊಂದಿರುವ ಈ ನಿರ್ದಿಷ್ಟ ಅಧಿವೇಶನ ಸೇವಾ ನಿರ್ವಹಣೆಯ ಈ ನಿರ್ದಿಷ್ಟ ವಿಷಯ ಅಲ್ಲಿ ನೀವು ಮತ್ತು ನಾನು ನಾವು ಒಟ್ಟಿಗೆ ಬರುತ್ತಿದ್ದೇವೆ ಮತ್ತು ಇಲ್ಲಿ ಯಶಸ್ವಿ ಉತ್ಪಾದಕ ನಿಶ್ಚಿತಾರ್ಥವು ಸಂಭವಿಸುತ್ತದೆ ಎಂದು ನೀವು ತಕ್ಷಣ ಗ್ರಹಿಸಬಹುದು ನಿಮ್ಮ ಪರಿಣತಿಯನ್ನು ನೀವು ತಂದಾಗ ನಿಮ್ಮ ಜ್ಞಾನ ಮತ್ತು ನಾನು ನನ್ನ ಪರಿಣತಿ ನನ್ನ ಜ್ಞಾನ ನನ್ನ ತಿಳುವಳಿಕೆ ಮತ್ತು ನನ್ನ ಸಂಶೋಧನೆಯನ್ನು ತರುವಾಗ ಮತ್ತು ನೀವು ನಿಮ್ಮ ಗಮನವನ್ನು ತರುತ್ತೀರಿ ಮತ್ತು ನಾನು ನನ್ನ ಉತ್ಸಾಹವನ್ನು ತರುತ್ತೇನೆ ನೀವು ನಿಮ್ಮ ಗಮನವನ್ನು ತರುತ್ತೀರಿ ಮತ್ತು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪ್ಲಾಟ್ಫಾರ್ಮ್ಗಳ ಮೂಲಕ ನನ್ನ ಹಂಚಿಕೆ ಮತ್ತು ಈ ಅಂಶಗಳನ್ನು ನಾನು ಸಂಕೀರ್ಣ ನೆಟ್ವರ್ಕ್ನಲ್ಲಿ ತರುತ್ತೇನೆ ಹೊಸ ಜ್ಞಾನ ಮಾಡ್ಯೂಲ್ ಸಾಧ್ಯತೆಗಳು ಮತ್ತು ನಮಗೆ ತಿಳಿದಿರುವಂತೆ ನಿಮ್ಮಲ್ಲಿ ಕೆಲವರು ನಾಳೆ ಸೇವಾ ಉದ್ಯಮಿಗಳಾಗಬಹುದು ಆದ್ದರಿಂದ ಆರ್ಥಿಕ ಚಟುವಟಿಕೆಗಳ ಹೊಸ ಹೊಳೆಗಳು ಉತ್ಪತ್ತಿಯಾಗಲಿವೆ ಈ ಸ್ವಲ್ಪ ಅಸ್ಪಷ್ಟ ಜ್ಞಾನ ತೀವ್ರ ವಿನಿಮಯದಿಂದ ಮತ್ತು ವಿನಿಮಯಕ್ಕಿಂತ ಹೆಚ್ಚಾಗಿ ಈ ಕೋರ್ಸ್ ಮೂಲಕ ನಾವು ಇಲ್ಲಿ ತೊಡಗಿಸಿಕೊಂಡಿದ್ದೇವೆ ಮತ್ತು ನಾವು ಇಂದು ಅನೇಕ ಅನೇಕ ಸೇವೆಗಳನ್ನು ಹೊಂದಿದ್ದೇವೆ ಅನೇಕ ಅನೇಕ ಆರ್ಥಿಕ ಚಟುವಟಿಕೆಗಳು ಈ ಪೂರೈಕೆದಾರರು ಮತ್ತು ಅನ್ವೇಷಕರು ಸಂಕೀರ್ಣವಾದ ನೆಟ್ವರ್ಕ್ ನಲ್ಲಿ ಒಟ್ಟಿಗೆ ಸೇರುವುದು ಸಮಸ್ಯೆಗಳನ್ನು ಪರಿಹರಿಸಲು ಒಟ್ಟಿಗೆ ಮೌಲ್ಯಗಳನ್ನು ರಚಿಸುವುದು ವೈಯಕ್ತಿಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಪೂರೈಸುವುದು ಅಥವಾ ಸೇವೆಯ ವಿಧಾನಕ್ಕೆ ಹೊಸ ಸಂಪೂರ್ಣ ಅರ್ಥವನ್ನು ನೀಡುವುದು ಗ್ರಹಿಸಲಾಗಿದೆ ಮತ್ತು ನಾನು ಮೊದಲೇ ಹೇಳಿದಂತೆ ಎಲ್ಲಾ ವ್ಯವಹಾರಗಳನ್ನು ಇಂದು ಗ್ರಹಿಸುವ ರೀತಿಯಲ್ಲಿ ಸೇವಾ ವ್ಯವಹಾರದ ಒಂದು ಪ್ರಮುಖ ಅಂಶವೆಂದರೆ ನಿಮ್ಮ ಸಾಬೂನು ಖರೀದಿಸುವ ಕಾರ್ಯದಲ್ಲಿ ಮಾಲೀಕತ್ವದ ವರ್ಗಾವಣೆಯಿಲ್ಲ ನೀವು ಸಾಬೂನು ಅಥವಾ ಹಲ್ಲಿನ ಪೇಸ್ಟ್ ಅನ್ನು ನೋಡಿದರೆ ಉತ್ಪಾದಕರಿಂದ ಸಂಪೂರ್ಣ ಮಾರಾಟಗಾರನಿಗೆ ವಿತರಕರಿಗೆ ಚಿಲ್ಲರೆ ವ್ಯಾಪಾರಿಗಳಿಗೆ ಮತ್ತು ಅಂತಿಮವಾಗಿ ಗ್ರಾಹಕರಿಗೆ ನಿರಂತರ ಮಾಲೀಕತ್ವವನ್ನು ವರ್ಗಾಯಿಸಲಾಗುತ್ತದೆ ಪ್ರತಿಯೊಂದು ಹಂತದಲ್ಲೂ ಕೆಲವು ರೀತಿಯ ಹಣ ಮತ್ತು ಉತ್ಪನ್ನದ ವಿನಿಮಯವಿದೆ ಮತ್ತು ಮಾಲೀಕತ್ವವು ವರ್ಗಾವಣೆಯಾಗುತ್ತದೆ ಆದರೆ ಸೇವೆಯಲ್ಲಿ ಹಲವಾರು ಸಂದರ್ಭಗಳಿವೆ ಉದಾಹರಣೆಗೆ ನೀವು ಚಲನಚಿತ್ರ ಪ್ರದರ್ಶನಕ್ಕೆ ಹೋದರೆ ಅಥವಾ ನಿಮ್ಮ ಬೆಳಕನ್ನು ಬೆಳಗಿಸಿದರೆ ನೀವು ಉತ್ಪಾದಕ ಪ್ಯಾಕೇಜ್ ಅನ್ನು ಬಳಸುತ್ತಿರುವಿರಿ ಒಂದು ನಿರ್ದಿಷ್ಟ ಸಮಯದವರೆಗೆ ಅದನ್ನು ಆನಂದಿಸಿ ಮತ್ತು ನೀವು ತರುತ್ತಿರುವುದು ನಿಮ್ಮ ಸ್ನೇಹಿತರೂ ಆಗಿರಬಹುದು ಅದು ನಿಮ್ಮ ಆನಂದವನ್ನು ಹೆಚ್ಚಿಸುತ್ತದೆ ಬಹುಶಃ ನೀವು ಒಟ್ಟಿಗೆ ತರುತ್ತಿರುವ ಕೆಲವು ಮಾನಸಿಕ ಚೌಕಟ್ಟುಗಳು ಮತ್ತು ಆದ್ದರಿಂದ ಈ ಎಲ್ಲಾ ಸಂದರ್ಭಗಳಲ್ಲಿ ಚಲನಚಿತ್ರ ಅಥವಾ ಸಂಗೀತ ಅಥವಾ ಶೈಕ್ಷಣಿಕ ಸಂವಹನ ಆದ್ದರಿಂದ ನೀವು ಚಲನಚಿತ್ರ ಹಾಲ್ ಖರೀದಿಸಲು ನೋಡುತ್ತಿಲ್ಲ ನಿಮ್ಮ ಬೆಳಕಿನಲ್ಲಿ ನೀವು ಬೆಳಗಿದಾಗ ವಿದ್ಯುತ್ ಉತ್ಪಾದನೆ ಪ್ರಸರಣ ವಿತರಣಾ ವ್ಯವಸ್ಥೆಯಲ್ಲಿ ಹೂಡಿಕೆಗಳಲ್ಲಿನ ಮೂಲಸೌಕರ್ಯಗಳ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳುವುದಿಲ್ಲ ನಿಮಗೆ ಚಲನಚಿತ್ರ ಪ್ರೊಜೆಕ್ಟರ್ಗಳನ್ನು ಅಥವಾ ಚಲನಚಿತ್ರ ಹಾಲ್ ಪರಿಸರವನ್ನು ಖರೀದಿಸುವ ಉದ್ದೇಶವಿಲ್ಲ ನೀವು ಅದನ್ನು ಒಂದು ನಿರ್ದಿಷ್ಟ ಸಮಯ ಮತ್ತು ಒಂದು ನಿರ್ದಿಷ್ಟ ಒಪ್ಪಂದದ ಷರತ್ತುಗಳಿಗಾಗಿ ಮತ್ತು ಮಾಲೀಕತ್ವದ ವರ್ಗಾವಣೆಯಾಗದಂತೆ ಬಳಸುತ್ತೀರಿ ಇದನ್ನು ನಿಮ್ಮ ಮುಂದೆ ನೀವು ನೋಡುವ ಈ ಐದು ಬ್ಲಾಕ್ಗಳಲ್ಲಿ ವರ್ಗೀಕರಿಸಬಹುದು ಮತ್ತು ಇವುಗಳ ಬಗ್ಗೆ ನೀವು ಯೋಚಿಸುವಾಗ ನೀವು ಹೆಚ್ಚಿನದನ್ನು ನೋಡುತ್ತೀರಿ ಮತ್ತು ಇವು ಹೆಚ್ಚಿನ ವ್ಯವಹಾರಗಳ ಸ್ವರೂಪವಾಗಿರುತ್ತದೆ ಮತ್ತು ನನ್ನ ಪರಿಚಯಾತ್ಮಕ ವೀಡಿಯೊದಲ್ಲಿ ನಾನು ಹೇಳಿದಂತೆ ಇದು ಇಂದು ಬಹಳ ಮುಖ್ಯವಾಗಿದೆ ವ್ಯವಹಾರ ಮಾದರಿಗಳ ಈ ರಚನೆಯು ಬಳಕೆ ಮತ್ತು ಮರಳುವಿಕೆ ಮತ್ತು ಮಾಲೀಕತ್ವದ ವರ್ಗಾವಣೆಯ ಅಗತ್ಯವಿಲ್ಲ ಏಕೆಂದರೆ ನಮ್ಮಲ್ಲಿ ಆರ್ಥಿಕತೆಯಿದೆ ಇದರರ್ಥ ಪ್ರಕೃತಿಯಿಂದ ಸಂಪನ್ಮೂಲಗಳನ್ನು ತೆಗೆದುಕೊಳ್ಳುವ ವಸ್ತುಗಳನ್ನು ತೆಗೆದುಕೊಳ್ಳುವುದು ವಸ್ತುಗಳನ್ನು ತಯಾರಿಸುವುದು ಮತ್ತು ಮಾಲೀಕತ್ವವನ್ನು ವರ್ಗಾಯಿಸುವುದು ಮತ್ತು ಅಂತಿಮವಾಗಿ ಪ್ರಪಂಚದಾದ್ಯಂತ ತ್ಯಾಜ್ಯದ ಒಂದು ದೊಡ್ಡ ಪರ್ವತವನ್ನು ಸೃಷ್ಟಿಸುತ್ತಿದೆ ಮತ್ತು ನಿಜವಾಗಿಯೂ ನಿರಂತರ ತ್ಯಾಜ್ಯ ಉತ್ಪಾದನೆಯ ಈ ಸಮಸ್ಯೆಯು ಎಷ್ಟು ನಿರ್ಣಾಯಕವಾಗುತ್ತಿದೆ ಎಂಬುದರ ಬಗ್ಗೆ ನಾವು ಸಾಮಾನ್ಯವಾಗಿ ತಿಳಿದಿಲ್ಲ ಆದ್ದರಿಂದ ಎಲ್ಲಾ ವ್ಯವಹಾರಗಳ ಬಗ್ಗೆ ಯೋಚಿಸುವುದು ಒಂದು ಸೇವೆ ಮಾಲೀಕತ್ವದ ಆಧಾರಿತ ವರ್ಗಾವಣೆಯನ್ನು ಮಾಡದಿರುವ ಬಗ್ಗೆ ಯೋಚಿಸುವುದು ತಾತ್ಕಾಲಿಕವಾಗಿ ಸಂಪನ್ಮೂಲಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ ಮೌಲ್ಯವನ್ನು ಸಹ ರಚಿಸುವುದು ಪರಿಣತಿಯನ್ನು ಒಟ್ಟಿಗೆ ಸೇರಿಸುವುದು ನಾವು ಆಳವಾಗಿ ಅರ್ಥಮಾಡಿಕೊಳ್ಳಬೇಕಾದ ಆರ್ಥಿಕತೆಯನ್ನು ನಿರ್ವಹಿಸುವ ಪ್ರಮುಖ ಮಾರ್ಗವಾಗಿದೆ ಮುಂದಿನ 8 ವಾರಗಳಲ್ಲಿ ನಾವು ಮಾಡ್ಯೂಲ್ಗಳಲ್ಲಿ ಇದನ್ನು ಮಾಡುತ್ತೇವೆ ಈಗ ಕೆಲವು ಪ್ರಮುಖ ವಿಷಯಗಳು ಮತ್ತು ಸುಲಭವಾಗಿ ಅರ್ಥವಾಗುವ ಪರಿಕಲ್ಪನೆಗಳನ್ನು ಚರ್ಚಿಸಿ ನಾನು ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ತೀರ್ಮಾನಿಸುವ ಮೊದಲು ಪರಿಚಯಿಸುತ್ತೇನೆ ಮತ್ತು ಅದು ಇದೀಗ ನಿಮ್ಮ ಪರದೆಯಲ್ಲಿದೆ ಪ್ರಪಂಚದ ಬಹುತೇಕ ಎಲ್ಲವನ್ನೂ x ಅಕ್ಷದಲ್ಲಿ ನಿಮ್ಮಂತೆ ಕಾಣಬಹುದು ನಮಗೆ ಅಸ್ಪಷ್ಟತೆ ಇದೆ ಆದ್ದರಿಂದ ಹೆಚ್ಚಿನ ಅಸ್ಪಷ್ಟತೆಗೆ ಕಡಿಮೆ ಅಸ್ಪಷ್ಟತೆ ಇದೆ ಮತ್ತು ನೀವು ನೋಡುವಂತೆ ನೀವು ಉಪ್ಪನ್ನು ತೆಗೆದುಕೊಂಡರೆ ಉಪ್ಪು ಹೆಚ್ಚು ಸ್ಪಷ್ಟವಾಗಿರುತ್ತದೆ ಈ ನಿರ್ದಿಷ್ಟ ಗ್ರಾಫ್ನ ಒಂದು ತುದಿಯಲ್ಲಿದೆ ಇದು ಲಿನ್ ಶೋಸ್ಟಾಕ್ನ ಸಂಶೋಧನೆಯಿಂದ ಮತ್ತು ಇನ್ನೊಂದು ತುದಿಯಿಂದ ರೂಪಾಂತರಗೊಂಡಿದೆ ಇದನ್ನು ನಾವು ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಜೀವ ವಿಮೆ ಎಂದು ಕರೆಯುತ್ತೇವೆ ಈಗ ನೀವು ನೋಡುವಂತೆ ವಿಮಾನಯಾನ ಹೋರಾಟ ನಾವು ಹೆಚ್ಚಿನ ಸ್ಪರ್ಶದಿಂದ ಹೆಚ್ಚಿನ ಅಸ್ಪಷ್ಟತೆಗೆ ಹೋಗುತ್ತಿದ್ದೇವೆ ಇದು ಸೇವೆಗಳ ವರ್ಣಪಟಲವಾಗಿದೆ ಮತ್ತು ಇಂದು ಹೆಚ್ಚಿನ ವಿಷಯಗಳು ಹೆಚ್ಚಿನ ವ್ಯವಹಾರ ನಿಶ್ಚಿತಾರ್ಥಗಳು ಒಂದು ರೀತಿಯ ಅವಿಭಾಜ್ಯ ಶೈಲಿಯಲ್ಲಿ ಸ್ಪಷ್ಟವಾದ ಮತ್ತು ಅಸ್ಪಷ್ಟವಾದ ಎರಡೂ ಅಂಶಗಳಾಗಿವೆ ಮತ್ತು ಅದಕ್ಕಾಗಿಯೇ ಈ ಪಠ್ಯದಲ್ಲಿ ನಾವು ಸಾಮಾನ್ಯವಾಗಿ ಉತ್ಪನ್ನ ಸೇವೆಯ ಬಗ್ಗೆ ಮಾತನಾಡುತ್ತೇವೆ ಮೌಲ್ಯಗಳು ಮತ್ತು ಪರಿಹಾರಗಳನ್ನು ರಚಿಸುವ ಸಂಯೋಜಿತ ವ್ಯವಸ್ಥೆಯಾಗಿ ಅಸ್ಪಷ್ಟವಾಗಿರುತ್ತದೆ ನಾನು ಈ ನಿರ್ದಿಷ್ಟ ಸ್ಲೈಡ್ನೊಂದಿಗೆ ಇಂದಿನ ಮಾಡ್ಯೂಲ್ ಅನ್ನು ಕೊನೆಗೊಳಿಸುತ್ತೇನೆ ಮತ್ತು ನೀವು ಅದರ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಪ್ರಾರಂಭಿಸುತ್ತೇವೆ